ಆರ್ಥೋಗ್ರಾಫಿಕ್ ಪ್ರೋಜಕ್ಷನ್ II ಭಾಗ 3 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನ ನಮ್ಮ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಉಪನ್ಯಾಸ 33 ರಲ್ಲಿ ಇದ್ದೇವೆ ಇಲ್ಲಿ ನಾವು ಬಿಂದುಗಳ ಪ್ರೊಜೆಕ್ಷನ್ಗಳನ್ನು ಮತ್ತು ರೇಖೆಗಳ ಪ್ರೊಜೆಕ್ಷನ್ಗಳನ್ನು ವಿವಿಧ ಸಮತಲಗಳಲ್ಲಿ ಚಿತ್ರಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಲಿದ್ದೇವೆ ನಾವು ಅದನ್ನು ಈಗ ಒಂದು ಉದಾಹರಣೆಯ ಮೂಲಕ ನೋಡಲಿದ್ದೇವೆ ಈ ಉದಾಹರಣೆಯಲ್ಲಿ ನಮಗೆ ಅವರು 80mm ಉದ್ದದ ರೇಖೆ PQ ಇದರ ಪ್ರೊಜೆಕ್ಷನ್ಗಳನ್ನು ಚಿತ್ರಿಸಲು ಹೇಳಿದ್ದಾರೆ ಇದರ ಒಂದು ತುದಿ P ಇದು ಅಡ್ಡವಾದ ಸಮತಲ ದಿಂದ 10mm ಮೇಲೆ ಇದೆ ಮತ್ತು ಉದ್ದನೆಯ ಸಮತಲದಿಂದ 10mm ಮುಂದೆ ಇದೆ ಮತ್ತು ಈ ರೇಖೆಯು ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿದೆ ಮತ್ತು ಅಡ್ಡವಾದ ಸಮತಲಕ್ಕೆ 30 ಡಿಗ್ರಿಗಳಿಗೆ ಓರೆಯಾಗಿದೆ ಎಲ್ಲಕ್ಕಿಂತ ಮೊದಲು ಯಾವುದೇ ಎಂಜಿನಿಯರಿಂಗ್ ಡ್ರಾಯಿಂಗ್ ಮಾಡುವಾಗ ಅದರ ಕಲ್ಪನೆ ಮಾಡಿಕೊಳ್ಳಬೇಕು ಅದು ಹೇಗೆ ಕಾಣಬಹುದು ಎಂದು ಒಂದು ಊಹೆ ಮಾಡಬೇಕು ಇದು ಉದ್ದನೆಯ ಸಮತಲ ಆಗಿದೆ ಮತ್ತು ಬಹುಶಃ ಇದು ಅಡ್ಡವಾದ ಸಮತಲ ಆಗಿದೆ ಬಹುಶಃ ಹಿಂದೆ ಕೂಡ ಇದು ಹೋಗುತ್ತದೆ ನಾವಿದನ್ನು ಅಡ್ಡವಾದ ಸಮತಲ ಎಂದು ಹೆಸರಿಸೋಣ ಇದು ಒಂದು 80mm ಉದ್ದದ PQ ಎನ್ನುವ ರೇಖೆ ಆಗಿದೆ ಇದರ ತುದಿ P ಅಡ್ಡವಾದ ಸಮತಲದಿಂದ 10mm ಮೇಲೆ ಇದೆ ಇಲ್ಲೇ ಮೇಲೆ ಇದೆ ಅಂದರೆ ಅದರ ಮೇಲೆ ಇದು ಇರಬೇಕು ಮತ್ತು ಇದು ವಿಪಿ ಇಂದ 10mm ಮುಂದೆ ಇದೆ ಇದು ಇಲ್ಲಿ ಅಥವಾ ಅಲ್ಲಿ ಬರುತ್ತದೆ ಆದರೆ ಇಲ್ಲಿ ಅದು ವಿಪಿ ಇಂದ 10mm ಮುಂದೆ ಇದೆ ಎಂದು ಹೇಳಿದ್ದಾರೆ ಬಿಂದು P ಅಲ್ಲೇ ಒಂದು ಕಡೆ ಮತ್ತು ಈ ರೀತಿ ಅದರ 10mm ಮೇಲೆ 10mm ಮುಂದೆ ಬರುತ್ತದೆ ನಿಖರವಾಗಿ ಆ ಚೌಕಟ್ಟಿನಲ್ಲಿ ನಮಗೆ ಆ PQ ಬಿಂದು ಸಿಗುತ್ತದೆ ನಾವು ಮತ್ತೊಂದು ಬಣ್ಣವನ್ನು ಬಳಸೋಣ ಇದು P ಆಗಿದೆ ಈ ಕೊಟ್ಟಿರುವ ಮಾಹಿತಿಯ ಆಧಾರದಿಂದ ನಿರ್ದಿಷ್ಟವಾಗಿ Q ಎಲ್ಲಿ ಬರುತ್ತದೆ ನಮಗೆ ತಿಳಿದಿಲ್ಲ ಆದರೆ ಇದು 80mm ಉದ್ದದ ರೇಖೆ ಆಗಿದೆ ಇದು ಆ ದಿಕ್ಕಿನಲ್ಲಿ ಇರಬಹುದು ಇದು ಆ ದಿಕ್ಕಿನಲ್ಲಿ ಇರಬಹುದು ಇದು ಯಾವ ಕಡೆಯಾದರೂ ಇರಬಹುದು ಅವರು ಕೊಟ್ಟಿರುವ ಮತ್ತೊಂದು ಅಂಶವೇನೆಂದರೆ ಈ ರೇಖೆ ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿರಬೇಕು ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿರುವ ಯಾವುದೇ ರೇಖೆ ಈ ಕಡೆ ಇರಬಹುದು ನಮಗೆ ಈ ಕಡೆ ಸಿಗಬಹುದು ಆದರೆ ಇದು ಉದ್ದನೆಯ ಸಮತಲದೊಂದಿಗೆ ಯಾವುದೇ ಕೋನದಲ್ಲಿ ಓರೆಯಾಗಿಲ್ಲ ಇದು ಮೊದಲನೇ ಅಂಶ ಆಗಿದೆ ಎರಡನೆಯದು ಏನೆಂದರೆ ಇದು ಹೆಚ್ ಪಿಗೆ 30 ಡಿಗ್ರಿ ಓರೆಯಾಗಿದೆ ಅಂದರೆ ನಾವು 30 ಡಿಗ್ರಿಗಳಿಗೆ ಒಂದು ರೇಖೆಯನ್ನು ಚಿತ್ರಿಸುತ್ತಿದ್ದರೆ ಅಡ್ಡವಾದ ಸಮತಲದ ಜೊತೆಗೆ ಈ 80mm ರೇಖೆ ಇಲ್ಲೇ ಒಂದು ಕಡೆ ಸೇರಿಕೊಳ್ಳಬೇಕು ಮತ್ತು ಇದರ ವಿಪರ್ಯಯವೂ ಕೂಡ ಸಾಧ್ಯ ನಾವು ಒಂದು ರೇಖೆಯನ್ನು XY ಅಕ್ಷ ರೇಖೆಗೆ ಸಮಾನಾಂತರವಾಗಿ ರಚಿಸುತ್ತಿದ್ದರೆ ಅದು ಅಡ್ಡವಾದ ಸಮತಲ ದೊಂದಿಗೆ ಒಂದು ಕೋನದಲ್ಲಿ ಇರಬೇಕು ಅದು 30 ಡಿಗ್ರಿಗಳು ಆಗಿದೆ ಅದನ್ನು ನಾವು 𝚹ದಿಂದ ಗುರುತಿಸುತ್ತೇವೆ ಅದು ಇಲ್ಲಿ 30 ಡಿಗ್ರಿಗಳಿಗೆ ಸಮವಾಗಿದೆ ಇನ್ನೊಂದು ಬಿಂದು Q ಇಲ್ಲೇ ಒಂದು ಕಡೆ ಇರಬೇಕು ಮತ್ತು ಈ ಉದ್ದನೆಯ ಸಮತಲಕ್ಕೆ ಆಗುತ್ತಿರುವ ಈ PQ ರೇಖೆಯ ಪ್ರೊಜೆಕ್ಷನ್ ನಮಗೆ ಅದರ ನಿಜವಾದ ಉದ್ದವನ್ನು ತೋರಿಸುತ್ತದೆ ಆದ್ದರಿಂದ ಇದು ಉದ್ದನೆಯ ಸಮತಲದಲ್ಲಿ 80mm ಆಗಿರಬೇಕು ಈ ರೀತಿಯಾಗಿ ನಮಗೆ ರೇಖೆಯು 3D ಯಲ್ಲಿ ಕಾಣಿಸಬೇಕು ಮತ್ತು ನಾವು ಈ ಪ್ರೊಜೆಕ್ಷನ್ಗಳ ಮೇಲೆ ಹೆಚ್ಚು ಆಸಕ್ತರಾಗಿದ್ದೇವೆ ಬಿಂದು P ಸಣ್ಣ ಅಕ್ಷರ p' ನೊಂದಿಗೆ ಹೊಂದಾಣಿಕೆ ಆಗಬೇಕು ಸಣ್ಣ ಅಕ್ಷರ q ಇದು q' ನೊಂದಿಗೆ ಹೊಂದಾಣಿಕೆ ಆಗುವಂತೆ ನಾವು ಮಾಡಬೇಕು ಯಾವಾಗ ಇದು ಆಗುತ್ತದೆ ಈ ಬಿಂದುವನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಿ 90 ಡಿಗ್ರಿಗಳಿಗೆ ತಿರುಗಿಸಿ ಇಲ್ಲೇ ಕೆಳಗಡೆಗೆ P ಯನ್ನು ಅದೇ ರೀತಿ ಈ Q ಅನ್ನು ಕೆಳಗಡೆಗೆ ಆ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ಇದು ಈ ರೀತಿ ಕಾಣಿಸುತ್ತದೆ ಮತ್ತು ಇದನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಅಲ್ಲಿ ನಮಗೆ Q ನ ಪ್ರೊಜೆಕ್ಷನ್ ಸಿಗುತ್ತದೆ ನಂತರ pq ವನ್ನು ಸೇರಿಸಿ p'q' ಅನ್ನು ಸೇರಿಸಿ ಈ ರೀತಿಯಾಗಿ ಈ ಸಮತಲದಲ್ಲಿ ನಾವು ಒಂದು ರೇಖೆಯನ್ನು ರಚಿಸಬೇಕು ನಾವು ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಗಳಲ್ಲಿ ಮಾತ್ರ ಇದನ್ನು ಕಾಣುತ್ತಿದ್ದರೆ ಉದ್ದನೆಯ ಸಮತಲದಲ್ಲಿ ಇದು X ಅಕ್ಷರೇಖೆ Y ಅಕ್ಷ ರೇಖೆ ಆಗಿದ್ದರೆ ಈ pq ರೇಖೆ ಮತ್ತು p'q' ಈ ರೀತಿ ಇರುತ್ತವೆ ಅಡ್ಡವಾದ ಸಮತಲದಲ್ಲಿ ನಾವು ಮೇಲಿನಿಂದ ನೋಡುತ್ತಿದ್ದರೆ ಇಲ್ಲಿ p ನ ಪ್ರೊಜೆಕ್ಷನ್ ಇರುತ್ತದೆ ಮತ್ತು q ಇಲ್ಲಿ ಇರುತ್ತದೆ ಈ ರೀತಿ ಅದು ಕಾಣುತ್ತದೆ ಈ ರೀತಿಯಾಗಿ ಚಿತ್ರಣ ನಮಗೆ ಕಾಣಬೇಕು ನಾವು ಈಗ ಉತ್ತರವನ್ನು ನೋಡೋಣ ನನ್ನನ್ನು ಕ್ಷಮಿಸಿ ಈ PQ ಬಿಂದುಗಳು pq ಮತ್ತು p'q' ಮತ್ತು ಈ ಕೋನ 𝚹 ಆಗಿರುತ್ತವೆ ಈ ಪ್ರೊಜೆಕ್ಷನ್ಗಳನ್ನು ಅರ್ಥಮಾಡಿಕೊಂಡ ನಂತರ ನಾವು ಈ ರೇಖೆಯನ್ನು ಚಿತ್ರಿಸೋಣ ಎಲ್ಲಕ್ಕಿಂತ ಮೊದಲು ನಾವು ಒಂದು XY ರೇಖೆಯನ್ನು ಚಿತ್ರಿಸಬೇಕು ಇದು X ಅಕ್ಷರೇಖೆ Y ಅಕ್ಷರೇಖೆ ಮೊದಲು ನಾವು ಬಿಂದು q ಅನ್ನು ಪ್ರೊಜೆಕ್ಟ್ ಮಾಡಬೇಕು ಇದು q ಆಗಿದೆ ಮತ್ತು ಇದು p ಆಗಿದೆ ಮೊದಲು ನಾವು ಬಿಂದು p ಯನ್ನು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ಇದರಿಂದ ನಮಗೆ p' ಸಿಗುತ್ತದೆ ಮತ್ತು ಆ ಪ್ರೊಜೆಕ್ಷನ್ ಅದರ ಮೇಲೆ 10mm ನಲ್ಲಿ ಇರಬೇಕು ಅಂದರೆ 10mm ನಲ್ಲಿ ಇಲ್ಲೇ ಒಂದು ಕಡೆ ನಾವು ಒಂದು ಬಿಂದುವನ್ನು ಗುರುತಿಸಬೇಕು ಅದೇ ರೀತಿ ಬಿಂದು q ವನ್ನು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ಆದರೆ ಅದು 30 ಡಿಗ್ರಿ ಕೋನದಲ್ಲಿ ಇರಬೇಕು ಇಲ್ಲಿಂದ ನಾವು ಒಂದು ಅಡ್ಡವಾದ ಗೆರೆಯನ್ನು ಚಿತ್ರಿಸುತ್ತಿದ್ದರೆ ಮೊದಲು ನಾವು ಅದನ್ನು ಅಡ್ಡವಾದ ಸಮತಲಕ್ಕೆ 30 ಡಿಗ್ರಿಗಳಿಗೆ ಇರುವಂತೆ ಕೂರಿಸಬೇಕು ಅಡ್ಡವಾದ ಸಮತಲಕ್ಕೆ 30ಡಿಗ್ರಿಗಳಿಗೆ ಈ ರೇಖೆಯನ್ನು ಸೇರಿಸಿ ಅಲ್ಲೇ ಒಂದು ಕಡೆ ಅದರಲ್ಲಿ ಅಳತೆ ಪಟ್ಟಿಯನ್ನು ಬಳಸಿ 80mm ರೇಖೆಯನ್ನು ಚಿತ್ರಿಸಿ ಇದು ಆ ಬಿಂದು ಆಗಿರಬೇಕು ಉದ್ದನೆಯ ಸಮತಲದ ಬಿಂದುಗಳು p'q' ಮತ್ತು ಇವುಗಳನ್ನು ಎದ್ದು ಕಾಣುವಂತೆ ಸೇರಿಸಿ ಇದು ಒಂದು ಮತ್ತು ಇದನ್ನು 30ಡಿಗ್ರಿಗಳನ್ನಾಗಿ ಮಾಡಿ ಇದನ್ನು ಮಾಡಿದ ನಂತರ ಬಿಂದು p ಯನ್ನು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ 90 ಡಿಗ್ರಿಗಳಿಗೆ ತಿರುಗಿಸಿ ಅದಕ್ಕಾಗಿ ನಾವು ಏನು ಮಾಡಬೇಕು ಯಾವಾಗ ನಾವು ಬಿಂದು p ಯನ್ನು ಪ್ರೊಜೆಕ್ಟ್ ಮಾಡುತ್ತೇವೆ ಇದು ಇಲ್ಲಿದೆ ನಾವು ಈ ಬಿಂದು p ಯನ್ನು ನೋಡೋಣ ಮತ್ತು ಇದನ್ನು ಈ ಅಳತೆಗೆ ಕೆಳಗೆ ಪ್ರೊಜೆಕ್ಟ್ ಮಾಡೋಣ ಆ ದೂರ ಉದ್ದನೆಯ ಸಮತಲದಿಂದ 10mm ಮುಂದೆ ಆಗಿದೆ ಮೊದಲು ನಾವು ಈ 10mm ನ ರೇಖೆಯನ್ನು ಹೊಂದಬೇಕು XY ಅಕ್ಷರೇಖೆಗೆ ಸಂಬಂಧಿಸಿದಂತೆ ಇದನ್ನು ಬರೆಯಿರಿ ಆ ರೇಖೆ ಇದೇ ಆಗಿದೆ ಇದನ್ನು ಅಡ್ಡವಾದ ದಿಕ್ಕಿನಲ್ಲಿ ಆ ಬಿಂದುವಿಗೆ ಪ್ರೊಜೆಕ್ಟ್ ಮಾಡಿ ನಾವು ಈ ಬಿಂದುವನ್ನು p ಎಂದು ಕರೆಯೋಣ ಅದೇ ರೀತಿ ಈ ಬಿಂದು q ವನ್ನು ಕೂಡ ಕೆಳಗೆ ಪ್ರೊಜೆಕ್ಟ್ ಮಾಡೋಣ ಏಕೆಂದರೆ ನಮಗೆ q ಯಾವುದು ಎನ್ನುವುದು ತಿಳಿದಿಲ್ಲ ಆದರೆ ನಾವು q ವನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಬೇಕು ಮತ್ತು ಆ ಉದ್ದವನ್ನು ಕಳುಹಿಸಬೇಕು ನೀವು ಆ ರೇಖೆಯನ್ನು ಪ್ರೊಜೆಕ್ಟ್ ಮಾಡುತ್ತಿದ್ದರೆ q ಕೆಳಗೆ ಬರುತ್ತದೆ ಏಕೆಂದರೆ ಇದೇ ಈ ಉದ್ದವನ್ನು ಇಲ್ಲಿಯವರೆಗೆ ಪ್ರೊಜೆಕ್ಟ್ ಮಾಡುತ್ತದೆ ಇವುಗಳು ಪ್ರೊಜೆಕ್ಷನ್ ಬಿಂದುಗಳಾಗಿವೆ ಇಲ್ಲಿಂದ ಇಲ್ಲಿಗೆ ಈ ಉದ್ದವನ್ನು ಪ್ರೊಜೆಕ್ಟ್ ಮಾಡುವಾಗ ಕಳುಹಿಸಿ ಆ ಬಿಂದು q ಆಗಿರುತ್ತದೆ ಈ p ಯನ್ನು ಅದರೊಂದಿಗೆ ಸೇರಿಸಿ ನಂತರ ಅಳತೆಗಳನ್ನು ಗುರುತು ಮಾಡಿ ಇದು 10 ಯೂನಿಟ್ಗಳು ಮತ್ತು ಇದು ಕೂಡ 80ಯೂನಿಟ್ಗಳು ಮತ್ತು ಇದು 80 ಆಗಿರಲಿರುವುದು ನಾವು ಇದಕ್ಕೆ ಲಂಬವನ್ನು ರಚಿಸಿ ನಂತರ ಈ ಅಳತೆಯನ್ನು ತೋರಿಸಬೇಕು ಇದು 80 ಯೂನಿಟ್ಗಳು ಆಗಿರುವುದು ಇದನ್ನು ನಾವು ಹೆಸರಿಸೋಣ ಮತ್ತು ಇದು 10 ಆಗಿರಲಿರುವುದು ಮತ್ತು ಇದು 10 ಆಗಿರಲಿರುವುದು ಈ ರೀತಿಯಾಗಿ ನಾವು ಒಂದು ರೇಖೆಯನ್ನು ಉದ್ದನೆಯ ಸಮತಲದಲ್ಲಿ ಅಡ್ಡವಾದ ಸಮತಲದಲ್ಲಿ ಹೇಗೆ ಪ್ರೊಜೆಕ್ಷನ್ ಮಾಡುವುದು ಎಂಬುದನ್ನು ತಿಳಿದುಕೊಂಡಿದ್ದೇವೆ ಮತ್ತು ಇದನ್ನು ನಾವು ಮುಂಬದಿಯ ಚಿತ್ರಣವೆಂದು ಮತ್ತು ಇದನ್ನು ಮೇಲ್ಬದಿಯ ಚಿತ್ರಣವೆಂದು ಕರೆಯುತ್ತೇವೆ ನಾವು ಈಗ ಮುಂದಿನ ಉದಾಹರಣೆಗೆ ಹೋಗೋಣ ಇಲ್ಲಿ ಒಂದು ರೇಖೆ AB ಇದೆ ಅದು 40mm ಉದ್ದವಾಗಿದೆ ಮತ್ತು ಇದರ ಒಂದು ತುದಿ A ಹೆಚ್ ಪಿಇಂದ 10mm ನಲ್ಲಿ ಇದೆ ನಾವು ಈಗ ಮತ್ತೆ ಇದನ್ನು ಚಿತ್ರಣ ಮಾಡಲು ಹೊರಟರೆ ನಾವು ಯಾವಾಗಲೂ ಇದರ ಸ್ಥೂಲ ನಕ್ಷೆಯನ್ನು ಮನದಲ್ಲಿ ಮೂಡಿಸಿಕೊಂಡಿರಬೇಕು ಇದು ಉದ್ದನೆಯ ಸಮತಲ ಆಗಿದೆ ಇದು ಅಡ್ಡವಾದ ಸಮತಲ ಆಗಿದೆ ಇದನ್ನು ನಾವು ಅಡ್ಡವಾದ ಸಮತಲ ಎಂದು ಕರೆಯೋಣ ಇದು ಉದ್ದವಾದ ಸಮಂತಲ ಆಗಿದೆ ಮತ್ತು ಇದು XY ಅಕ್ಷ ರೇಖೆ ಆಗಿದೆ ಇದು ಒಂದು 40mm ಉದ್ದ ಇರುವ ಸರಳ ರೇಖೆ ಆಗಿದೆ ಇದರ ಒಂದು ತುದಿ A ಹೆಚ್ ಪಿ ಇಂದ 10mm ನಲ್ಲಿದೆ ಇದು ಮೇಲೆ ಸಹ ಇರಬಹುದು ಅಥವಾ ಕೆಳಗೆ ಸಹ ಇರಬಹುದು ಮತ್ತು ವಿ ಪಿ ಇಂದ 15mm ನಲ್ಲಿದೆ ಆದ್ದರಿಂದ ನಾವು ಒಂದು ಊಹೆಯ ಆಧಾರದ ಮೇಲೆ ಈ ಬಿಂದುವು ಅಡ್ಡವಾದ ಸಮತಲ ದಿಂದ ಮೇಲೆ ಮತ್ತು ಬಹುಶಃ 15mm ಮುಂದೆ ಇರಬಹುದು ಎಂದುಕೊಳ್ಳೋಣ ಇದು 10mm ಮತ್ತು 15mm ನಲ್ಲಿ ಇದ್ದರೆ ನಾನು ಈ ಬಿಂದುವನ್ನು ಇಲ್ಲೇ ಒಂದು ಕಡೆ ಕೂರಿಸಬಹುದು ಈ ಬಿಂದುವನ್ನು ನಾವು A ಎಂದು ಕರೆಯೋಣ ಇಲ್ಲೇ ಒಂದು ಕಡೆ ಈ ಮೂರು ಆಯಾಮಗಳ ನಿರ್ದೇಶಾಂಕದಲ್ಲಿ ನಾವು ಪ್ರೊಜೆಕ್ಷನ್ಗಳನ್ನು ಹೊಂದಿದ್ದರೆ ಇದು ಈ ರೀತಿ ಆಗುತ್ತದೆ ಮತ್ತು ಇದು 40mm ಉದ್ದವಾಗಿದೆ ಈ ರೇಖೆಯು ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿದೆ ಮತ್ತು ಅಡ್ಡವಾದ ಸಮತಲಕ್ಕೆ 30 ಡಿಗ್ರಿ ಓರೆಯಾಗಿದೆ ಇದರ ಪ್ರೊಜೆಕ್ಷನ್ಗಳನ್ನು ಚಿತ್ರಿಸಬೇಕು ಈ ರೇಖೆಯು ಅಡ್ಡವಾದ ಸಮತಲದೊಂದಿಗೆ 30 ಡಿಗ್ರಿಯಲ್ಲಿ ಇರಬೇಕು ಇದು ಅಡ್ಡವಾದ ಸಮತಲಕ್ಕೆ 30 ಡಿಗ್ರಿಯಲ್ಲಿ ಇರಬೇಕು ಮತ್ತು ಇದು ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿರಬೇಕು ಅಂದರೆ ಈ ರೀತಿಯಾಗಿ ಇರಬೇಕು ನಾವು ಅದನ್ನು ನೋಡೋಣ ನಾವು ಹಿಂದಿನ ಸಮಸ್ಯೆಯಲ್ಲಿ ಮಾಡಿದಂತೆಯೇ ಈಗಲೂ ಮಾಡಿದರೆ ನಮಗೆ ಈ 30 ಡಿಗ್ರಿಗಳ ರೇಖೆ ದೊರೆಯುತ್ತದೆ ನಾವು ಇಲ್ಲಿ ಪ್ರೊಜೆಕ್ಷನ್ a' ಪ್ರೊಜೆಕ್ಷನ್ b' ಗಳನ್ನು ಕಾಣುವಂತೆ ಇದ್ದೇವೆ a'b'ಗಳನ್ನು ಸೇರಿಸುವುದರಿಂದ ಅಲ್ಲಿ ನಾವು 30 ಡಿಗ್ರಿಗಳನ್ನು ಕಾಣಬಹುದು ಎಲ್ಲಕ್ಕಿಂತ ಮೊದಲು ನಾವು 10mm ಮೇಲೆ ಒಂದು ಅಡ್ಡ ವಾದ ರೇಖೆಯನ್ನು ಹಾಕಬೇಕು ನಂತರ 30 ಡಿಗ್ರಿಗಳಿಗೆ ಒಂದು ರೇಖೆ ಎಳೆದು ಅಲ್ಲಿಂದ 40mmನ ಕಂಸದಿಂದ ಕತ್ತರಿಸಿ b' ಅನ್ನು ಪಡೆದುಕೊಳ್ಳಬೇಕು ಯಾವಾಗ ಇದು ಆಗುತ್ತದೆ ಅದನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಿ ಈ ಸಮತಲವನ್ನು 90 ಡಿಗ್ರಿಗಳಿಗೆ ಪ್ರದಕ್ಷಿಣಾ ಪಥದಲ್ಲಿ ತಿರುಗಿಸಿ ಮತ್ತೆ 15mm ಕೆಳಗೆ ನಾವು ಇದನ್ನು ಗುರುತಿಸಬಹುದು b' ಅನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಿ ಅದರಿಂದ ನಮಗೆ b ಸಿಗುತ್ತದೆ ಈ AB ರೇಖೆಯು ಮೊದಲನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಇದೇ ಉತ್ತರವನ್ನು ನಾವು ಪಡೆಯುತ್ತೇವೆ ನಾವು ಈಗ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಈ ರೇಖೆ AB ಮೊದಲನೇ ಕ್ವಾಡ್ರನ್ಟನಲ್ಲಿ ಇಲ್ಲದಿದ್ದರೆ ಬಹುಶಃ ಇದು ಮೂರನೇ ಕ್ವಾಡ್ರನ್ಟನಲ್ಲಿ ಇರುತ್ತದೆ ಎರಡನೆಯದರಲ್ಲಿ ಇರಬಹುದು ಬಹುಶಃ ನಾಲ್ಕನೆಯ ಕ್ವಾಡ್ರನ್ಟನಲ್ಲಿ ಇರಬಹುದು ಈ ರೀತಿ ಆದರೆ ಉತ್ತರ ಹೇಗೆ ಬದಲಾಗುತ್ತದೆ ನಾವು ಅದನ್ನು ನೋಡೋಣ ಈಗ ಇದು ಮೂರನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಏನಾಗುತ್ತದೆ ಎಲ್ಲಕ್ಕಿಂತ ಮೊದಲು ಇದು ಉದ್ದನೆಯ ಸಮತಲ ಆಗಿದೆ ಇದು ಅಡ್ಡವಾದ ಸಮತಲ ಆಗಿದೆ ಮತ್ತು ನಿಮ್ಮ ರೇಖೆ AB ಆಗಿದೆ ಇದು ಉದ್ದನೆಯ ಸಮತಲ ಆಗಿದೆ ಇದು ಅಡ್ಡವಾದ ಸಮತಲ ಆಗಿದೆ ಈ ರೀತಿ ಭಾವಿಸಿಕೊಳ್ಳಿ ನಮ್ಮ ಬಿಂದು A ಹೆಚ್ ಪಿ ಇಂದ 10mm ಕೆಳಗೆ ಮತ್ತು ಇಲ್ಲೇ ಒಂದು ಕಡೆ 15mm ಇದರ ಮುಂದೆ ಇದೆ ನಾವು ಇದನ್ನು ಬಿಂದು A ಎಂದು ಕರೆಯೋಣ ಮತ್ತು ಇದು ಅಡ್ಡವಾದ ಸಮತಲದೊಂದಿಗೆ 30 ಡಿಗ್ರಿಗಳಲ್ಲಿ ಇದೆ ಅಂದರೆ ಇದು ಉದ್ದನೆಯ ಸಮತಲಕ್ಕೆ ಬಹುಶಃ ಸಮಾನಾಂತರವಾಗಿರಬೇಕು ಈ ರೀತಿಯ ಸಂದರ್ಭ ಆಗಿದ್ದರೆ ಹೇಗೆ ಈ ರೇಖೆಯು 30 ಡಿಗ್ರಿಗಳಲ್ಲಿ ಇರುತ್ತದೆ ಇದು ಉದ್ದನೆಯ ಸಮತಲಕ್ಕೆ ಅಡ್ಡ ಹಾಯ್ದು ಹೋಗಬಾರದು ಇದು ಅದಕ್ಕೆ ಸಮಾನಾಂತರವಾಗಿರಬೇಕು ಆ ಉದ್ದನೆಯ ಸಮತಲಕ್ಕೆ ರೇಖೆಯು ಸಮಾನಾಂತರವಾಗಿ ಇರಬೇಕು ಆದರೆ ನಾವು ನೋಡುವಾಗ ಅಡ್ಡವಾದ ಸಮತಲದೊಂದಿಗೆ 30 ಡಿಗ್ರಿಯಲ್ಲಿ ಇರಬೇಕು ಆದ್ದರಿಂದ ಇದು ಆ ಜಾಗದಲ್ಲಿ ಬರುತ್ತದೆ ನಾವು ಏನು ಮಾಡಬೇಕೆಂದರೆ ಇದನ್ನು ಈ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ನಂತರ ನಮಗೆ ಒಂದು ರೇಖೆ ಸಿಗುತ್ತದೆ ನಮ್ಮ ಉದ್ದನೆಯ ಸಮತಲ ಈಗ ಈ ರೀತಿ ಕಾಣಿಸುತ್ತದೆ ನಮ್ಮ ಬಿಂದುಗಳನ್ನು ಚೆನ್ನಾಗಿ ಕಾಣುವಂತೆ ಮಾಡೋಣ ಇದು ಬಿಂದು a ಆಗಿರುತ್ತದೆ ಇದು ಸಣ್ಣ ಅಕ್ಷರದ a' ಇದು b' ಆಗಿರುತ್ತದೆ Aಯನ್ನು ಪ್ರೊಜೆಕ್ಟ್ ಮಾಡಲಾಗುತ್ತದೆ ಮತ್ತು ಈ ಸಮತಲವನ್ನು 90 ಡಿಗ್ರಿಗಳಿಗೆ ತಿರುಗಿಸಬೇಕು ಮತ್ತು ಅಲ್ಲಿ ಒಂದು ಬಿಂದು ಇರುತ್ತದೆ b ಅನ್ನು ಪ್ರೊಜೆಕ್ಟ್ ಮಾಡಬೇಕು ಮತ್ತು ಆ ಬಿಂದುಗಳು a ಮತ್ತು b ಆಗಿರುತ್ತವೆ ನಾವು ಅದನ್ನು ನಮ್ಮ ಹಾಳೆಯಲ್ಲಿ ಚಿತ್ರಿಸೋಣ ಮೊದಲನೆಯದಾಗಿ ನಾವು ಏನು ಮಾಡಬೇಕು ಎಂದರೆ ನಾವು ಒಂದು ಅಡ್ಡ ಗೆರೆಯನ್ನು ಚಿತ್ರಿಸಬೇಕು ಇದು X ಅಕ್ಷರೇಖೆ Y ಅಕ್ಷರೇಖೆ ಆಗಿದೆ ಒಂದು ಬಿಂದು a' ಅನ್ನು ಕೆಳಗಡೆ ಗುರುತು ಮಾಡಿ ನಾವು ಇದನ್ನು ಯಾವಾಗಲೂ ಅಲ್ಲೇ ಒಂದು ಕಡೆ ಪ್ರೊಜೆಕ್ಟ್ ಮಾಡುತ್ತೇವೆ ನಾವು ಅದನ್ನು a' ಮತ್ತು b' ಎಂದು ಕರೆಯೋಣ ಮತ್ತು ಅವನ್ನು ಗುರುತು ಮಾಡೋಣ ಅಲ್ಲೇ ಒಂದು ಕಡೆ ಈ ರೇಖೆಯನ್ನು ಸೇರಿಸಿ ಅದರಲ್ಲಿ 40mm ರೇಖೆಯನ್ನು ಚಿತ್ರಿಸಿ ಇದು b' ಆಗಿರುವುದು ಈ ಬಿಂದುಗಳನ್ನು ಸೇರಿಸಿ ಇದು ನಮ್ಮ ಮುಂಬದಿಯ ಚಿತ್ರಣ ಆಗಿರುವುದು ನಂತರ a' ಅನ್ನು ಮೇಲೆ ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು 15mm ನಲ್ಲಿ ನಾವು ಅದನ್ನು ನಾವು ಮಾಡಬೇಕು ಈ ರೀತಿಯಾಗಿ ನಾವು ಪ್ರೊಜೆಕ್ಟ್ ಮಾಡಬೇಕು ಏಕೆಂದರೆ ಅದು ವಿ ಪಿ ನಿಂದ ಮುಂದೆ ಇದೆ ಅಂದರೆ ಆ ಸಮತಲಕ್ಕೆ ವಿ ಪಿ ನಿಂದ ಮುಂದೆ ಇರುವುದನ್ನು ಪ್ರೊಜೆಕ್ಟ್ ಮಾಡುವುದು ನಂತರ ಅದನ್ನು 90 ಡಿಗ್ರಿಗಳಿಗೆ ತಿರುಗಿಸುವುದು ಈ ರೀತಿಯ ಸಂದರ್ಭಗಳಲ್ಲಿ 15mmನಲ್ಲಿ ಅಲ್ಲೇ ಒಂದು ಕಡೆ ನಾವು ಒಂದು ಬಿಂದುವನ್ನು ಗುರುತಿಸಬೇಕು ಅದು a b' ಬಿಂದುವನ್ನು ನಾವು ನೇರವಾಗಿ ಪ್ರೊಜೆಕ್ಟ್ ಮಾಡುತ್ತೇವೆ ಪ್ರೊಜೆಕ್ಟ್ ಮಾಡಲು ನಾವು 90ಡಿಗ್ರಿಗಳ ರೇಖೆಗಳನ್ನು ಎಳೆಯಬೇಕು ನಾವು ನಮ್ಮ ರೋಲಾರ್ ಸ್ಕೇಲ್ಅನ್ನು ಆ ಕಡೆ ತೆಗೆದುಕೊಂಡು ಹೋಗೋಣ ಮತ್ತು ಲಂಬವಾಗಿ ಒಂದು ರೇಖೆ ಎಳೆಯೋಣ ನಂತರ ಇದು ನಮ್ಮ ಬಿಂದು b ಆಗಿದೆ ಈ ರೇಖೆಯನ್ನು ಎದ್ದು ಕಾಣುವಂತೆ ಚಿತ್ರಿಸಿ ನಂತರ ಗುರುತುಗಳನ್ನು ಮಾಡಿ ಕ್ಷಮಿಸಿ a ಬಿಂದುವಿನ ತನಕ ಗುರುತು ಮಾಡಿ ಇದನ್ನು A ತನಕ ಕೆಳಗಡೆ ಗುರುತು ಮಾಡಿ ಮತ್ತು ಅದೇ ರೀತಿ A ಭಾಗದ ತನಕ ಕೆಳಗಡೆ ನಾವು ವಿಸ್ತಾರವಾದ ಈ ರೇಖೆಗಳನ್ನು ಹೊಂದಿದ್ದೇವೆ ಮತ್ತು ಅಲ್ಲಿ ಇದು 15mm ಮತ್ತು 10mm ಆಗಿರುವುದು ಮತ್ತು ಈ ಕೋನ 30 ಡಿಗ್ರಿಗಳು ಈ ರೀತಿಯಾಗಿ ನಾವು ಅದೇ ರೇಖೆಯನ್ನು ಮೂರನೇ ಕ್ವಾಡ್ರನ್ಟನಲ್ಲಿ ಪ್ರೊಜೆಕ್ಟ್ ಮಾಡುತ್ತೇವೆ ನಾವು ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳಿಕೊಳ್ಳೋಣ ಇದು ಎರಡನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಅದು ಹೇಗೆ ಕಾಣಿಸುತ್ತದೆ ಮತ್ತೆ ನಾವು ಏನು ಮಾಡಬೇಕು ಇದು ಉದ್ದನೆಯ ಸಮತಲ ಆಗಿದೆ ಉದ್ದನೆಯ ಸಮತಲ ಇದು ಅಡ್ಡವಾದ ಸಮತಲ ಇದು ಮತ್ತು ನಮ್ಮ ಬಿಂದು ನಮ್ಮ ಬಿಂದು ವಿ ಪಿ ನಿಂದ 15mm ನಲ್ಲಿದೆ ಮತ್ತು ಹೆಚ್ ಪಿ ಇಂದ ಅಲ್ಲೇ ಒಂದು ಕಡೆ 10mm ನಲ್ಲಿದೆ 10mm 15mm ನಲ್ಲಿ ಅಲ್ಲೇ ಒಂದು ಕಡೆ ಇದೆ ಈಗ ಇದು ಅಡ್ಡವಾದ ಸಮತಲದೊಂದಿಗೆ 30 ಡಿಗ್ರಿ ಯಲ್ಲಿದೆ ಆ ಬಿಂದು ಆ ದಿಕ್ಕಿಗೆ ಹೋಗಬೇಕು ಇದು ಬಿಂದು A ಆಗಿದೆ ಇದು ಬಿಂದು B ಆಗಿದೆ ಇದನ್ನು ಪ್ರೊಜೆಕ್ಟ್ ಮಾಡಿ a' ಸಿಗುತ್ತದೆ ಇದನ್ನು ಪ್ರೊಜೆಕ್ಟ್ ಮಾಡಿ b' ಸಿಗುತ್ತದೆ ನಾವು a'b' ಇದು 30 ಡಿಗ್ರಿಯಲ್ಲಿ ಇರುವುದನ್ನು ಕಾಣಬಹುದು ಈ A ಯನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಿ Bಯನ್ನು ಹಾಗೆಯೇ ಪ್ರೊಜೆಕ್ಟ್ ಮಾಡಿ ಇದು ನಮ್ಮ ಆ ರೇಖೆ ಆಗಿರುತ್ತದೆ ನಾವು ಸಾಮಾನ್ಯವಾಗಿ ಅಡ್ಡವಾದ ಸಮತಲವನ್ನು 90 ಡಿಗ್ರಿಗಳಿಗೆ ತಿರುಗಿಸುತ್ತೇವೆ ನಾವು ಅದನ್ನು ಹೇಗೆ ಮಾಡುವುದು ಎಂಬುದನ್ನು ನೋಡೋಣ ನಾವು ಅದೇ ಡ್ರಾಯಿಂಗ್ ಹಾಳೆಯನ್ನು ಬಳಸೋಣ ಆದರೆ ಸ್ವಲ್ಪ ಜಾಗ ಬಿಟ್ಟು ಇದನ್ನು ಗುರುತು ಮಾಡಿ ಇದು ಮೂರನೇ ಕ್ವಾಡ್ರನ್ಟ ಆಗಿದೆ ಮತ್ತು ಇಲ್ಲೇ ಒಂದು ಕಡೆ ನಾವು ಮೊದಲು a' ಅನ್ನು ಗುರುತು ಮಾಡಬೇಕು a' ಯಾವಾಗಲೂ 10mm ನಲ್ಲಿರುತ್ತದೆ ನಂತರ ಈ ರೇಖೆ ಅಡ್ಡವಾದ ಸಮತಲಕ್ಕೆ 30 ಡಿಗ್ರಿಯಲ್ಲಿ ಇರಬೇಕು ನಾವು ಈಗ 30 ಡಿಗ್ರಿಗಳಿಗೆ ಇರುವಂತೆ ಪ್ರೊಜೆಕ್ಟ್ ಮಾಡಬೇಕು ಅಲ್ಲೇ ಒಂದು ಕಡೆ ಇದನ್ನು ಸೇರಿಸಿ 40mm ರೇಖೆ ಯನ್ನು ಪಡೆಯಿರಿ ನಾವು ಇಲ್ಲಿ ನಿಜವಾದ ಅಳತೆಯನ್ನು ಕಾಣುತ್ತೇವೆ ಇಲ್ಲಿ ನಿಜವಾದ ಅಳತೆಯಲ್ಲಿ ರೇಖೆ ಇರಬೇಕು ಇದು ನಮ್ಮ b' ಆಗಿದೆ ಈ ರೇಖೆಯನ್ನು ಸೇರಿಸಿ ಇದು ಆದ ಮೇಲೆ ಈ ಬಿಂದುವನ್ನು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ಮತ್ತು ಇದನ್ನು 90 ಡಿಗ್ರಿಗಳಿಗೆ ತಿರುಗಿಸಬೇಕು ಇದು ಎರಡನೇ ಕ್ವಾಡ್ರನ್ಟ ನಲ್ಲಿದೆ ಈ ಸಂದರ್ಭದಲ್ಲಿ ನಾವು a'ಅನ್ನು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ಯಾವುದೇ ಸಮಾನಾಂತರವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ಅದು ಅಡ್ಡವಾದ ಸಮತಲ ಆಗಿದೆ ಮತ್ತು ಆ ರೀತಿಯ ಭಾವನೆಯನ್ನು ಕೊಡುತ್ತದೆ ಇಲ್ಲಿ 15mm ಗೆ ನಾವು ಪ್ರೊಜೆಕ್ಟ್ ಮಾಡಬೇಕು ಇಲ್ಲೇ ಒಂದು ಕಡೆ 15mmಗೆ ನಾವು ಗುರುತು ಮಾಡೋಣ ಅದು a ಬಿಂದು ಮತ್ತು b ಬಿಂದು ಆಗಿವೆ ಇವುಗಳನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಬೇಕು ಮತ್ತು ಅಡ್ಡವಾದ ಸಮತಲದಲ್ಲಿ ಚಿತ್ರಿಸಬೇಕು ನಾವು ಅದನ್ನು ತಿರುಗಿಸಲಿದ್ದೇವೆ ಇದು ab ಆಗಿರುತ್ತದೆ ಮತ್ತು ಇದನ್ನು ಎರಡನೇ ಕ್ವಾಡ್ರನ್ಟ ಎಂದು ಹೆಸರಿಸಿ ಈ ರೀತಿಯಾಗಿ ನಾವು ವಿವಿಧ ಕ್ವಾಡ್ರನ್ಟಗಳಲ್ಲಿ ರಚನೆ ಮಾಡುತ್ತೇವೆ ನೀವು ಇದನ್ನು ನಾಲ್ಕನೇ ಕ್ವಾಡ್ರನ್ಟನಲ್ಲಿ ಹೇಗೆ ಚಿತ್ರಿಸಬಹುದು ಎಂದು ಯೋಚಿಸಬಹುದೇ AB ರೇಖೆ ನಾಲ್ಕನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಅಂತಹ ಸಂದರ್ಭದಲ್ಲಿ ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣಗಳು ನಿರ್ದಿಷ್ಟವಾಗಿ ಎಲ್ಲಿ ಬರುತ್ತವೇ ಹೌದು ಇದು ಸತ್ಯ ಮುಂಬದಿಯ ಚಿತ್ರಣ ಕೆಳಗೆ ಬರುತ್ತದೆ ಮತ್ತು ಅಡ್ಡವಾದ ಸಮತಲದಲ್ಲಿ ಪ್ರೊಜೆಕ್ಷನ್ ನಾವು ಅಲ್ಲಿ ಮೇಲ್ಬದಿಯ ಚಿತ್ರಣವನ್ನು ಚಿತ್ರಿಸುತ್ತೇವೆ ಅದು ಕೂಡ ಕೆಳಗೆ ಬರುತ್ತವೆ ತುಂಬಾ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ನಾವು ಈ ರೇಖೆಗಳ ಪ್ರೊಜೆಕ್ಷನ್ ಬಗ್ಗೆ ಹೆಚ್ಚಿಗೆ ತಿಳಿಯೋಣ